ಆನ್ಲೈನ್ ಸಾಮಾಜಿಕ ಮಾಧ್ಯಮದಲ್ಲಿ ಗೌಪ್ಯತೆ ಮತ್ತು ಭದ್ರತೆ ಕೋರ್ಸ್ಗೆ ಮರಳಿ ಸುಸ್ವಾಗತ ಇದು ವಾರ 3 ನಾವು 2 ನೇ ವಾರದಲ್ಲಿ ಏನನ್ನು ಒಳಗೊಂಡಿದೆ ಎಂಬುದನ್ನು ನಾನು ನಿಮಗೆ ತಿಳಿಸುತ್ತೇನೆ ನಾವು API ಎಂದರೇನು ಎಂದು ನೋಡಲು ಪ್ರಾರಂಭಿಸಿದ್ದೇವೆ ಮತ್ತು ನಂತರ ನಾವು ಪೈಥಾನ್ ಪ್ರೋಗ್ರಾಮಿಂಗ್ ಭಾಷೆಗಳು MongoDB ಡೇಟಾವನ್ನು ಹೇಗೆ ಸಂಗ್ರಹಿಸಲಾಗಿದೆ PhpMyAdmin ಅಥವಾ RoboMongo ಅನ್ನು ಬಳಸಿಕೊಂಡು ಡೇಟಾವನ್ನು ಹೇಗೆ ದೃಶ್ಯೀಕರಿಸಬಹುದು ಎಂಬುದನ್ನು ನಾವು ನೋಡಿದ್ದೇವೆ Facebook API ಮತ್ತು twitter API ನೊಂದಿಗೆ ನೀವೆಲ್ಲರೂ ಈಗಾಗಲೇ ವ್ಯಾಯಾಮ ಮತ್ತು ಅಭ್ಯಾಸಗಳನ್ನು ಮಾಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಅದರ ನಂತರ ನಾವು ಟ್ರಸ್ಟ್ ಮತ್ತು ಕ್ರೆಡಿಬಿಲಿಟಿ ಎಂಬ ವಿಷಯವನ್ನು ನೋಡಿದ್ದೇವೆ ಅದರಲ್ಲಿ ನಾವು ಅನೇಕ ಘಟನೆಗಳನ್ನು ನೋಡಿದ್ದೇವೆ ಘಟನೆಗಳ ಮೂಲಕ ನಾವು ಕೆಲವು ಪರಿಕಲ್ಪನೆಗಳನ್ನು ನೋಡಿದ್ದೇವೆ ವಾರ 2 ರಲ್ಲಿ ನಾನು ಬಳಸಿದ ಸ್ಲೈಡ್ ಇಲ್ಲಿದೆ ಅಲ್ಲಿ ಸತ್ಯವಾದ ಮಾಹಿತಿಯು ಸಾಮಾಜಿಕ ಮಾಧ್ಯಮದಲ್ಲಿ ವದಂತಿಗಳಿಗಿಂತ ನಿಧಾನವಾಗಿ ಬರುತ್ತಿದೆ ಎಂದು ನಾವು ತೋರಿಸಿದ್ದೇವೆ ಮತ್ತು ಈ ಸಮಸ್ಯೆಯನ್ನು ನೀವು ನಿಜವಾಗಿಯೂ ಆಕ್ರಮಣ ಮಾಡಲು ಹಲವಾರು ತಂತ್ರಗಳಿವೆ ಮತ್ತು ನಾನು ನಿಮಗೆ ತಪ್ಪು ಮಾಹಿತಿಯ ಬಗ್ಗೆ ಕೆಲವು ಉದಾಹರಣೆಗಳನ್ನು ತೋರಿಸಿದ್ದೇನೆ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಲಾಗುತ್ತಿರುವ ಟ್ವೀಟ್ಗಳು ಮತ್ತು ಅದರ ಬಹು ಪರಿಣಾಮಗಳು ನಕಲಿ ವಿಷಯ ವೈರಲ್ ಆಗುತ್ತಿದೆ ಷೇರು ಮಾರುಕಟ್ಟೆಯಲ್ಲಿ ಕೆಲವು ಮೌಲ್ಯಗಳು ಪರಿಣಾಮ ಬೀರುತ್ತಿವೆ ಮತ್ತು ಸಹಜವಾಗಿ ವದಂತಿಗಳೂ ಸಹ ವಾರದ 2 ರಲ್ಲಿ ನಾನು ನಿಮಗೆ ತೋರಿಸಿರುವ ಹೆಚ್ಚಿನ ಉದಾಹರಣೆಗಳಲ್ಲಿ ಈ ಚಿತ್ರವು ವೈರಲ್ ಆಗಿರುವ ಮರಳು ಚಂಡಮಾರುತದಲ್ಲಿ ಆಘಾತವಿದೆ ಮತ್ತು ಅದು ಸಾರ್ವಜನಿಕರ ಮೇಲೂ ಪರಿಣಾಮ ಬೀರಿದೆ ಎಂದು ತೋರಿಸುತ್ತದೆ ಹೆಚ್ಚು ನಿರ್ದಿಷ್ಟವಾಗಿ ನಾನು ನಿಮಗೆ ಹೇಗೆ ಯಾವ ವಿಶ್ಲೇಷಣೆಯನ್ನು ಮಾಡಬಹುದು ಎಂಬುದರ ಕುರಿತು ಅಂತಃಪ್ರಜ್ಞೆಯನ್ನು ನೀಡಲು ಪ್ರಯತ್ನಿಸುತ್ತಿದ್ದೇನೆ ನಿರ್ದಿಷ್ಟವಾಗಿ ಯಾರು ಯಾವಾಗ ಎಲ್ಲಿ ಏನು ಏಕೆ ಮತ್ತು ಹೇಗೆ ಸಾಮಾಜಿಕ ಮಾಧ್ಯಮದ ವಿಷಯವನ್ನು ನೋಡುವಾಗ ನೀವು ಮಾಡಲು ಆಸಕ್ತಿ ಹೊಂದಿರಬೇಕಾದ ವಿಶ್ಲೇಷಣೆಗಳು ಇವು ತದನಂತರ ನಾವು ನಂತರ ಟ್ವೀಟ್ಗಳಲ್ಲಿ ನಿರ್ದಿಷ್ಟವಾಗಿ ಬಳಕೆದಾರರ ವೈಶಿಷ್ಟ್ಯಗಳು ಮತ್ತು ಟ್ವೀಟ್ ವೈಶಿಷ್ಟ್ಯಗಳಲ್ಲಿ ಲಭ್ಯವಿರುವ ವಿವಿಧ ವೈಶಿಷ್ಟ್ಯಗಳನ್ನು ನೋಡಿದ್ದೇವೆ ಮತ್ತು ಈ ವೈಶಿಷ್ಟ್ಯಗಳ ಅರ್ಥವೇನು ಈ ವೈಶಿಷ್ಟ್ಯಗಳನ್ನು ಹೇಗೆ ಒಟ್ಟುಗೂಡಿಸಿ ಟ್ವೀಟ್ ಅನ್ನು ನೋಡಬಹುದು ಮತ್ತು ನಂತರ ಹೇಳಬಹುದಾದ ವರ್ಗೀಕರಣವನ್ನು ಹೇಗೆ ರಚಿಸಬಹುದು ಎಂಬುದರ ಕುರಿತು ನಾವು ವಿವರವಾಗಿ ಹೇಳುತ್ತೇವೆ ಅದು ಕಾನೂನುಬದ್ಧ ಅಥವಾ ನಕಲಿ ಟ್ವೀಟ್ ಆಗಿದೆ ಇನ್ನೂ ಕೆಲವು ಉದಾಹರಣೆಗಳು ನಿರ್ದಿಷ್ಟವಾಗಿ ಇದು ಬೋಸ್ಟನ್ ಮ್ಯಾರಥಾನ್ನಿಂದ ಬಂದಿದೆ ಎಂದು ನಾನು ನಿಮಗೆ ತೋರಿಸಿದ್ದೇನೆ ಬೋಸ್ಟನ್ ಸ್ಫೋಟದಲ್ಲಿ ಸಾವನ್ನಪ್ಪಿದ 8 ವರ್ಷದ ಮಗುವಿಗೆ RIP ಎಂಬ ಟ್ವೀಟ್ ಅನ್ನು 30000 ಕ್ಕೂ ಹೆಚ್ಚು ಬಾರಿ ಮರುಟ್ವೀಟ್ ಮಾಡಲಾಗಿದೆ ಮತ್ತು ದುರುದ್ದೇಶಪೂರಿತ ಬಳಕೆದಾರರು ಈ ಘಟನೆಯ ಹರಡುವಿಕೆ ಅಥವಾ ವಾಸ್ತವವಾಗಿ ವಿಷಯವನ್ನು ಹರಡಲು ಮತ್ತು ದುರುದ್ದೇಶಪೂರಿತ ಮಾಹಿತಿಯನ್ನು ಹಂಚಿಕೊಳ್ಳುವ ದುರುದ್ದೇಶಪೂರಿತ URL ಗಳಿಗೆ ಬಲಿಪಶುಗಳನ್ನು ಪಡೆಯಲು ಘಟನೆಯನ್ನು ಬಳಸಿದ್ದಾರೆ ನಾನು ಮಾತನಾಡುವಾಗ ಇದು ಒಂದು ಸ್ಲೈಡ್ ಆಗಿದೆ ಡೇಟಾವನ್ನು ಹೇಗೆ ಪ್ರತಿನಿಧಿಸಬಹುದು ಈ ರೀತಿಯ ವಿಶ್ಲೇಷಣೆಯನ್ನು ಮಾಡಲು ಯಾವ ಡೇಟಾವನ್ನು ಸಂಗ್ರಹಿಸಲಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಉತ್ಪತ್ತಿಯಾಗುವ ಸಾಮಾಜಿಕ ಮಾಧ್ಯಮ ಡೇಟಾ ವಿಷಯದಲ್ಲಿನ ಸ್ಪೈಕ್ಗಳ ಬಗ್ಗೆಯೂ ನಾನು ಪ್ರಸ್ತಾಪಿಸಿದ್ದೇನೆ ನೈಜ ಜಗತ್ತಿನಲ್ಲಿ ಸಂಭವಿಸುವ ವಾಸ್ತವಿಕ ಘಟನೆಯೊಂದಿಗೆ ತುಂಬಾ ಜನಸಂಖ್ಯೆ ಇದೆ ಮಾನವ ಬೇಟೆ ಮುಗಿದಿದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಬಹಳಷ್ಟು ಜನರು ಅದರ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಆದ್ದರಿಂದ ತೋರಿಸುತ್ತಿರುವ ಟ್ವೀಟ್ಗಳಲ್ಲಿ ಸ್ಪೈಕ್ ಇದೆ ಇದು ಜಿಯೋ ಲೊಕೇಟೆಡ್ ಟ್ವೀಟ್ಗಳಾಗಿದ್ದು ಪ್ರತಿ ಚುಕ್ಕೆಯು ಟ್ವೀಟ್ ಆಗಿದ್ದು ಅದರೊಂದಿಗೆ ಜಿಯೋ ಟ್ಯಾಗ್ ಅನ್ನು ಲಗತ್ತಿಸಲಾಗಿದೆ ಮತ್ತು ಈ ರೀತಿಯ ಗ್ರಾಫ್ಗಳು ಈ ಟ್ವೀಟ್ಗಳು ಎಲ್ಲಿಂದ ಬರುತ್ತಿವೆ ಎಂದು ಹೇಳಲು ಸಹಾಯಕವಾಗಬಹುದು ಈ ನಕಲಿ ವಿಷಯವನ್ನು ಪೋಸ್ಟ್ ಮಾಡುವ ಬಳಕೆದಾರರ ಸಮುದಾಯ ಯಾರು ನಕಲಿ ಖಾತೆಗಳನ್ನು ರಚಿಸಿದ್ದಾರೆ ಅವರು ಹೇಗೆ ಸಂಪರ್ಕ ಹೊಂದಿದ್ದಾರೆ ಎಂಬುದರ ಕುರಿತು ನಾವು ಮಾತನಾಡಿದ್ದೇವೆ ಕುತೂಹಲಕಾರಿಯಾಗಿ ಅವರೆಲ್ಲರೂ ಬಹಳ ನಿಕಟವಾಗಿ ಸಂಪರ್ಕ ಹೊಂದಿದ್ದಾರೆ ಮತ್ತು ಇದು ಮುಚ್ಚಿದ ಸಮುದಾಯವಾಗಿದೆ ಮತ್ತು ಸಾಮಾಜಿಕ ಮಾಧ್ಯಮದಿಂದ ಡೇಟಾವನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ ಯಾವ ರೀತಿಯ ಟಿಪ್ಪಣಿಗಳು ಮತ್ತು ನೀವು ಟಿಪ್ಪಣಿ ಮಾಡಿದ ಡೇಟಾದೊಂದಿಗೆ ನೀವು ನಿಜವಾಗಿ ಹೇಗೆ ಪರಿಶೀಲಿಸುತ್ತೀರಿ ಮತ್ತು ಯಾವ ರೀತಿಯ ವೈಶಿಷ್ಟ್ಯದ ಪೀಳಿಗೆಗಳು ಇರಬಹುದು ಎಂಬುದರ ಕುರಿತು ಪ್ರಸ್ತಾಪಿಸುವ ಬಹು ಆರ್ಕಿಟೆಕ್ಚರ್ ರೇಖಾಚಿತ್ರಗಳ ಮೂಲಕ ನಾನು ನಿಮಗೆ ತಿಳಿಸಿದ್ದೇನೆ ನಾವು ಅಭಿವೃದ್ಧಿಪಡಿಸಿದ ಮಾದರಿ ಯಾವುದು ಮತ್ತು ಒಬ್ಬರು ಅಭಿವೃದ್ಧಿಪಡಿಸಬಹುದಾದ ಮಾದರಿ ಯಾವುದು ಮತ್ತು ಈಗ ನಾವು ಅನ್ವಯಿಸಿದ ತಂತ್ರ ಮತ್ತು ನಾವು ರಚಿಸಿದ ಮಾದರಿಯು ನಿಜವಾಗಿಯೂ ಉತ್ತಮವಾಗಿದೆಯೇ ಎಂದು ಕಂಡುಹಿಡಿಯಲು ಮೌಲ್ಯಮಾಪನ ಮ್ಯಾಟ್ರಿಕ್ಸ್ ಯಾವುದು ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಇದು ಒಂದು ವಾಸ್ತುಶಿಲ್ಪವಾಗಿದ್ದು ಪ್ರತಿ ಬ್ಲಾಕ್ನ ಬಗ್ಗೆ ವಿವರವಾಗಿ ಮಾತನಾಡುವುದು ಮತ್ತು ಈ ಎಲ್ಲಾ ಬ್ಲಾಕ್ ಅನ್ನು ವಿವರಿಸುವುದು ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯ ಜಾಗದಲ್ಲಿನ ಸಮಸ್ಯೆಗಳಿಗೆ ಕೆಲವು ಆಸಕ್ತಿದಾಯಕ ಪರಿಹಾರಗಳನ್ನು ರಚಿಸಲು ಸಹಾಯ ಮಾಡುತ್ತದೆ ತದನಂತರ ನಾನು TweetCred ಎಂದು ಕರೆಯಲ್ಪಡುವ ಪ್ಲಗಿನ್ ಬಗ್ಗೆ ನಿಮಗೆ ತೋರಿಸಿದೆ ಟ್ವೀಟ್ಗಳನ್ನು ಹೇಗೆ ಮೌಲ್ಯಮಾಪನ ಮಾಡಲಾಗುತ್ತದೆ ಮತ್ತು 7 ನಲ್ಲಿ x ನ ಮೌಲ್ಯವನ್ನು ಬಳಕೆದಾರರಿಗೆ ಪ್ರಸ್ತುತಪಡಿಸಲಾಗುತ್ತದೆ ಎಂಬುದನ್ನು ಕಂಡುಹಿಡಿಯಲು ನಿಮ್ಮಲ್ಲಿ ಕೆಲವರು ಟ್ವೀಟ್ಕ್ರೆಡ್ ಪ್ಲಗಿನ್ನೊಂದಿಗೆ ಆಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಈಗ ನಾನು ನಿಜವಾಗಿಯೂ ಟ್ವಿಟರ್ನ ಈ ತಿಳುವಳಿಕೆಯನ್ನು ಹೇಗೆ ತೆಗೆದುಕೊಳ್ಳಬಹುದು ಮತ್ತು ನಂತರ ಇತರ ಸಾಮಾಜಿಕ ನೆಟ್ವರ್ಕ್ಗಳಿಗೆ ಹೇಗೆ ಅನ್ವಯಿಸಬಹುದು ಎಂಬುದರ ಕುರಿತು ನಾನು ನಿಜವಾಗಿ ಕವರ್ ಮಾಡಲು ಬಯಸುತ್ತೇನೆ ಏಕೆಂದರೆ ಇದು ಆನ್ಲೈನ್ ಸಾಮಾಜಿಕ ಮಾಧ್ಯಮ ಕೋರ್ಸ್ನಲ್ಲಿ ಗೌಪ್ಯತೆ ಮತ್ತು ಸುರಕ್ಷತೆಯಾಗಿದೆ ಆದ್ದರಿಂದ ಇದು ಆಸಕ್ತಿದಾಯಕವಾಗಿದೆ ಎಂದು ನಾನು ಭಾವಿಸಿದೆ ನಾವು ಟ್ವಿಟರ್ನಿಂದ ಕಲಿತ ಈ ರೀತಿಯ ತಂತ್ರಗಳು ಇತರ ಸಾಮಾಜಿಕ ನೆಟ್ವರ್ಕ್ಗಳಿಗೆ ಹೇಗೆ ಪ್ರವೇಶಿಸಬಹುದು ಎಂಬುದನ್ನು ಕಂಡುಹಿಡಿಯಲು ನಾನು ವಿಶೇಷವಾಗಿ ಫೇಸ್ಬುಕ್ ಕುರಿತು ಮಾತನಾಡುತ್ತೇನೆ ನೀವು ಆರಂಭದಲ್ಲಿ ಅದರ ಬಗ್ಗೆ ಯೋಚಿಸಿದರೆ ನನ್ನ ವಾರದ 1 ಉಪನ್ಯಾಸದಲ್ಲಿ ನಾನು ಫೇಸ್ಬುಕ್ ಮತ್ತು ಟ್ವಿಟರ್ ಹೇಗೆ ಭಿನ್ನವಾಗಿದೆ ಎಂಬುದರ ಕುರಿತು ಮಾತನಾಡಿದ್ದೇನೆ ಅಲ್ಲಿ ನಾವು ಫೇಸ್ಬುಕ್ ದ್ವಿ ದಿಕ್ಕಿನ ನೆಟ್ವರ್ಕ್ ಮತ್ತು ಟ್ವಿಟರ್ ಏಕಮುಖ ನೆಟ್ವರ್ಕ್ ಮತ್ತು ರಚನೆಯು ತುಂಬಾ ವಿಭಿನ್ನವಾಗಿದೆ ಎಂದು ಹೇಳಿದ್ದೇವೆ ಮತ್ತು ಅಧ್ಯಯನ ಮಾಡಲು ಈ ಎರಡು ಸಾಮಾಜಿಕ ನೆಟ್ವರ್ಕ್ಗಳಲ್ಲಿ ಲಭ್ಯವಿರುವ ವೈಶಿಷ್ಟ್ಯಗಳು ಸಹ ವಿಭಿನ್ನವಾಗಿವೆ ಟ್ವಿಟ್ಟರ್ನಲ್ಲಿ ಇದು ಅನುಯಾಯಿಗಳು ಮತ್ತು ಅನುಸರಿಸುವವರು ಮತ್ತು ಫೇಸ್ಬುಕ್ ಇದು ವಾಸ್ತವವಾಗಿ ಸ್ನೇಹಿತರು ಮತ್ತು ಈ ನೆಟ್ವರ್ಕ್ಗಳು API ಮೂಲಕ ಒದಗಿಸುವ ಮಾಹಿತಿಯು ತುಂಬಾ ವಿಭಿನ್ನವಾಗಿದೆ ಮತ್ತು ನೆಟ್ವರ್ಕ್ಗಳ ರಚನೆಯು ವಿಭಿನ್ನವಾಗಿದೆ ವಿಶೇಷವಾಗಿ ನಾನು ಫೇಸ್ಬುಕ್ನಲ್ಲಿ ಈ ಸ್ನೇಹದ ವಿಷಯವನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ ಸಂಪರ್ಕಗಳು ಹೆಚ್ಚು ವೈಯುಕ್ತಿಕವಾಗಿರುತ್ತವೆ ಮತ್ತು ನಿಮ್ಮ ಸ್ನೇಹಿತರಿಂದ ಕಾಣಿಸಿಕೊಳ್ಳುವ ಪೋಸ್ಟ್ ಇದ್ದರೆ ಅದು ಸತ್ಯವಾಗಿರಲು ಕೆಲವು ಪ್ರವೃತ್ತಿಗಳಿವೆ ಮತ್ತು ನಂತರ ನಿಮ್ಮ ಸ್ನೇಹಿತರ ಪೋಸ್ಟ್ ರಾಂಡಮ್ ವ್ಯಕ್ತಿಯ ಪೋಸ್ಟ್ಗಿಂತ ಹೆಚ್ಚು ಸತ್ಯವಾಗಿದೆ ಎಂದು ನಾವು ನಂಬುತ್ತೇವೆ ಆದ್ದರಿಂದ ಇದು ಫೇಸ್ಬುಕ್ ಮತ್ತು ಟ್ವಿಟರ್ ನೆಟ್ವರ್ಕ್ ನಡುವಿನ ವ್ಯತ್ಯಾಸಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ಈ ನಂಬಿಕೆ ಮತ್ತು ವಿಶ್ವಾಸಾರ್ಹತೆಯನ್ನು ಚರ್ಚೆಯ ಸ್ಥಳವಾಗಿ ಇಟ್ಟುಕೊಳ್ಳುವುದು ನಾನು ಈ ವ್ಯತ್ಯಾಸವನ್ನು ಹೈಲೈಟ್ ಮಾಡಲು ಬಯಸಿದ್ದೇನೆ ಮತ್ತು ಈಗ ಈ ವ್ಯತ್ಯಾಸವನ್ನು ನೀಡಿದರೆ ನಾವು ಅದನ್ನು ಫೇಸ್ಬುಕ್ಗೆ ಅನ್ವಯಿಸಲು ಟ್ವಿಟರ್ನಲ್ಲಿ ನಾವು ಅರ್ಥಮಾಡಿಕೊಂಡ ಮಾದರಿಯನ್ನು ಹೇಗೆ ಬಳಸಬಹುದು ಎಂಬುದನ್ನು ಸಹ ನೋಡಬೇಕು ನೀವು ನೋಡಿದರೆ ವಾಸ್ತುಶಿಲ್ಪವು ಬಹುತೇಕ ಒಂದೇ ಆಗಿರುತ್ತದೆ ಈ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ವಿಭಿನ್ನವಾಗಿ ಪ್ರಸ್ತುತಪಡಿಸಲಾಗುತ್ತದೆ FBI ಫೇಸ್ಬುಕ್ ಇನ್ಸ್ಪೆಕ್ಟರ್ ಎಂದರ್ಥ ಟ್ವೀಟ್ಕ್ರೆಡ್ನಂತೆಯೇ ಇದೇ ಸಾಧನವಾಗಿದ್ದು ಇದು ಫೇಸ್ಬುಕ್ ಗ್ರಾಫ್ API ನಿಂದ ಫೇಸ್ಬುಕ್ ಪೋಸ್ಟ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಪೋಸ್ಟ್ಗಳನ್ನು ನೋಡಿ ಮತ್ತು ಈ ಪೋಸ್ಟ್ ದುರುದ್ದೇಶಪೂರಿತವಾಗಿದೆಯೇ ಅಥವಾ ಇಲ್ಲವೇ ನಂಬಲರ್ಹವಾಗಿದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ಸ್ವಲ್ಪ ತೀರ್ಪು ನೀಡುತ್ತದೆ ಈ ಸಂದರ್ಭದಲ್ಲಿ ಅದೇ ಆರ್ಕಿಟೆಕ್ಚರ್ ಪೋಸ್ಟ್ ಅನ್ನು ತೆಗೆದುಕೊಳ್ಳುತ್ತದೆ ಕೆಲವು ವೈಶಿಷ್ಟ್ಯಗಳನ್ನು ಹೊರತೆಗೆಯುವುದು ಪೋಸ್ಟ್ನ ಕೆಲವು ನೆಲದ ಸತ್ಯವನ್ನು ಅರ್ಥಮಾಡಿಕೊಳ್ಳುವುದು ನಂತರ ಅದರಿಂದ ಕೆಲವು ವೈಶಿಷ್ಟ್ಯ ವಾಹಕಗಳನ್ನು ರಚಿಸುವುದು ಅದರಿಂದ ಮಾದರಿಯನ್ನು ರಚಿಸುವುದು ಈ ಸಂದರ್ಭದಲ್ಲಿ ಕಲಿಕೆಯ ಮಾದರಿಯನ್ನು ಮೇಲ್ವಿಚಾರಣೆ ಮಾಡುವುದು ನಾವು ನಿಜವಾಗಿಯೂ ಸಂಗ್ರಹಿಸುತ್ತಿರುವ ಪೋಸ್ಟ್ಗಳಿಂದ ಡೇಟಾವನ್ನು ಹೊಂದಿದ್ದೇವೆ ಮತ್ತು ನಂತರ RESTful API ಅನ್ನು ರಚಿಸುತ್ತೇವೆ ಅದರ ಮೂಲಕ ಈ ಪೋಸ್ಟ್ ದುರುದ್ದೇಶಪೂರಿತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೀವು ನಿಜವಾಗಿಯೂ ಕಂಡುಹಿಡಿಯಬಹುದು ಅದೇ ವಾಸ್ತುಶಿಲ್ಪ ಟ್ವೀಟ್ಕ್ರೆಡ್ಗೆ ಹೋಲುತ್ತದೆ ಆದ್ದರಿಂದ ಇದರ ಹೆಚ್ಚಿನ ವಿವರಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಸಾಕಷ್ಟು ಸಮಯವನ್ನು ಕಳೆಯಬೇಕು ಎಂದು ನಾನು ಭಾವಿಸುವುದಿಲ್ಲ ಯಾವುದೇ ಪ್ರಶ್ನೆಗಳಿದ್ದರೆ ದಯವಿಟ್ಟು ಫೋರಂನಲ್ಲಿ ಖಚಿತವಾಗಿ ಕೇಳಲು ಮುಕ್ತವಾಗಿರಿ ಆದ್ದರಿಂದ ಟ್ವೀಟ್ಕ್ರೆಡ್ ಅಥವಾ ಟ್ವಿಟರ್ ಟ್ರಸ್ಟ್ ಮತ್ತು ಕ್ರೆಡಿಬಿಲಿಟಿ ಸ್ಲೈಡ್ಗಳಲ್ಲಿ ಉಲ್ಲೇಖಿಸಲಾದ ಒಂದು ವಿಷಯವೆಂದರೆ ವೆಬ್ ಆಫ್ ಟ್ರಸ್ಟ್ ಇದನ್ನು WOT ಎಂದು ಕರೆಯಲಾಗುತ್ತದೆ ನಂತರ ನಾನು ಅದರ ಅರ್ಥವನ್ನು ಸಂಕ್ಷಿಪ್ತವಾಗಿ ಉಲ್ಲೇಖಿಸುತ್ತೇನೆ ಎಂದು ನಾನು ಭಾವಿಸಿದೆ ಇದು ಮೂಲಭೂತವಾಗಿ ಡೊಮೇನ್ ಅನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇನ್ಪುಟ್ ಡೊಮೇನ್ ಮತ್ತು ಔಟ್ಪುಟ್ ಸ್ಕೋರ್ ಆಗಿರುವ ಇತರ ಸೇವೆಗಳಂತೆಯೇ ಟ್ವೀಟ್ಕ್ರೆಡ್ಗೆ ಹೋಲುವ ಮೌಲ್ಯವನ್ನು ಹೇಳುವ ಔಟ್ಪುಟ್ ಅನ್ನು ಉತ್ಪಾದಿಸುತ್ತದೆ ಇದು ದುರುದ್ದೇಶಪೂರಿತ ಡೊಮೇನ್ ಅಥವಾ ಇಲ್ಲವೋ ಎಂದು ಹೇಳಲು ನೀವು ಇದನ್ನು ಬಳಸಬಹುದು ನಂತರ ಹಿಂದೆಯೂ ನಾನು ಡೊಮೇನ್ ಅನ್ನು ಎಷ್ಟು ಸಮಯದವರೆಗೆ ನೋಂದಾಯಿಸಲಾಗಿದೆ ಯಾರು ಡೊಮೇನ್ ಅನ್ನು ನೋಂದಾಯಿಸಿದ್ದಾರೆ ಮತ್ತು ಅಂತಹ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದ್ದೇನೆ ತೀರ್ಪು ನೀಡಲು ಈ ವೈಶಿಷ್ಟ್ಯಗಳನ್ನು ಬಳಸಬಹುದು ಆದ್ದರಿಂದ ನಂಬಿಕೆಯ ವೆಬ್ ಮೂಲತಃ ನಿಮಗೆ ಅತ್ಯುತ್ತಮ ಉತ್ತಮ ತೃಪ್ತಿಕರ ಕಳಪೆ ಮತ್ತು ಅತ್ಯಂತ ಕಳಪೆ ಮೌಲ್ಯವನ್ನು ನೀಡುತ್ತದೆ ನೀವು iiit dot edu dot in ಎಂದು ಹೇಳುವ ಡೊಮೇನ್ ಅನ್ನು ನೀಡಿದರೆ ಅದು ನಿಜವಾಗಿಯೂ ರೇಟಿಂಗ್ ಸ್ಕೇಲ್ ಮತ್ತು ಕಾನ್ಫಿಡೆನ್ಸ್ ಸ್ಕೇಲ್ನೊಂದಿಗೆ ಹಿಂತಿರುಗುತ್ತದೆ ನಾವು ಇದನ್ನು ಫೇಸ್ಬುಕ್ ಇನ್ಸ್ಪೆಕ್ಟರ್ನಲ್ಲಿ ಬಳಸುತ್ತೇವೆ ಏಕೆಂದರೆ ಫೇಸ್ಬುಕ್ ಇನ್ಸ್ಪೆಕ್ಟರ್ನಲ್ಲಿ ಇದು URL ಅನ್ನು ವೈಶಿಷ್ಟ್ಯವಾಗಿ ಅಥವಾ ನಿರ್ದಿಷ್ಟವಾಗಿ ಡೊಮೇನ್ ಅನ್ನು ನಾವು ವಿಶ್ಲೇಷಿಸುತ್ತಿರುವ ಪೋಸ್ಟ್ನಿಂದ ವೈಶಿಷ್ಟ್ಯವಾಗಿ ನೋಡಲಿದೆ ಆದ್ದರಿಂದ ಪ್ಲಗಿನ್ಗೆ ಪಾಯಿಂಟರ್ ಇಲ್ಲಿದೆ ನೀವು ಅದನ್ನು ನಿಜವಾಗಿಯೂ ಡೌನ್ಲೋಡ್ ಮಾಡಿದರೆ ಮತ್ತು ಅದರೊಂದಿಗೆ ಆಟವಾಡಿದರೆ ಅದು ಆಸಕ್ತಿದಾಯಕವಾಗಿರುತ್ತದೆ ಇವು ಕ್ರೋಮ್ ವಿಸ್ತರಣೆ ಮತ್ತು ಫೈರ್ಫಾಕ್ಸ್ಗೆ ಲಿಂಕ್ಗಳಾಗಿವೆ ಈ ಪ್ಲಗಿನ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅದು ಏನು ಮಾಡುತ್ತದೆ ಅದು ಹೇಗೆ ಭಿನ್ನವಾಗಿದೆ ಅಥವಾ ಟ್ವೀಟ್ಕ್ರೆಡ್ಗೆ ಹೇಗೆ ಹೋಲುತ್ತದೆ ಎಂಬುದರ ಮೂಲಕ ನಾನು ನಿಮಗೆ ತಿಳಿಸುತ್ತೇನೆ ಇದು ಕ್ರೋಮ್ ಸ್ಟೋರ್ನಲ್ಲಿ ಫೇಸ್ಬುಕ್ ಇನ್ಸ್ಪೆಕ್ಟರ್ ಆಗಿದೆ ಮತ್ತು ಮೂಲತಃ ನೀವು ಇದನ್ನು ನಿಮ್ಮ ಬ್ರೌಸರ್ಗೆ ಸೇರಿಸಬಹುದು ಅಂದರೆ ನನ್ನ ಕ್ರೋಮ್ನಲ್ಲಿ ನಾನು ಈಗಾಗಲೇ ಅದನ್ನು ಹೊಂದಿದ್ದೇನೆ ಇಲ್ಲದಿದ್ದರೆ ಅದು ಕ್ರೋಮ್ಗೆ ಸೇರಿಸಿ ಎಂದು ಹೇಳಬೇಕು ನೀವು ಅದನ್ನು ಸೇರಿಸಿದಾಗ ನಿಮ್ಮ ಫೇಸ್ಬುಕ್ ಟೈಮ್ಲೈನ್ಗೆ ಹೋದಾಗ ನೀವು ನೋಡುತ್ತಿರುವ ಪೋಸ್ಟ್ನಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ಉದಾಹರಣೆಗೆ ಇಲ್ಲಿ ಸದ್ಯಕ್ಕೆ ನನ್ನ ಫೇಸ್ಬುಕ್ ಟೈಮ್ಲೈನ್ ಮತ್ತು ನ್ಯೂಸ್ಫೀಡ್ ಇದೆ ನೀವು ನೋಡಿದರೆ ಹೆಚ್ಚು ಇಲ್ಲ ನೀವು ಪೋಸ್ಟ್ ಅನ್ನು ನೋಡಿದರೆ ಪೋಸ್ಟ್ಗಳಲ್ಲಿ ಯಾವುದೇ ಟಿಪ್ಪಣಿಗಳನ್ನು ಮಾಡಲಾಗಿಲ್ಲ ಅದನ್ನು ನೀವು ನನ್ನ ಟೈಮ್ಲೈನ್ನಲ್ಲಿ ನೋಡಬಹುದು ಫೇಸ್ಬುಕ್ ಇನ್ಸ್ಪೆಕ್ಟರ್ ನಿಮಗೆ ಕೆಲವು ಮಾಹಿತಿಯನ್ನು ತೋರಿಸುತ್ತಿರುವ ಕೆಲವು ಉದಾಹರಣೆಗಳನ್ನು ನಾನು ನಿಮಗೆ ತೋರಿಸುತ್ತೇನೆ ವಿಕೆ ಚೌಧರಿ ಅವರು ಮಾಡಿದ ಪೋಸ್ಟ್ನ ಉದಾಹರಣೆ ಇಲ್ಲಿದೆ ಮತ್ತು ಬಾಲಿವುಡ್ ನವೀಕರಣಗಳಿಗಾಗಿ ನಾವು ಇಲ್ಲಿ ಕ್ಲಿಕ್ ಮಾಡಿದ್ದೇವೆ ಹೇಮಾ ಮಾಲಿನಿ ದೀಪಿಕಾ ಅವರನ್ನು ಅಭಿನಂದಿಸಿದ್ದಾರೆ ದೀಪಿಕಾ ಪಡುಕೋಣೆ ನಿಶ್ಚಿತಾರ್ಥ ಈ ಪೋಸ್ಟ್ನಲ್ಲಿ ಫೇಸ್ಬುಕ್ ಇನ್ಸ್ಪೆಕ್ಟರ್ ಮಾಡಿದ ಕೆಲವು ಟಿಪ್ಪಣಿಗಳಿವೆ ಅದು ಆತ್ಮವಿಶ್ವಾಸ ಕಡಿಮೆಯಾಗಿದೆ ಎಂದು ಹೇಳುತ್ತದೆ ಉತ್ಪಾದಿಸಿದ ಮಾಡೆಲ್ನಿಂದ ಮಾಡಿದ ನಿರ್ಧಾರ ಕಡಿಮೆಯಾಗಿದೆ ಮತ್ತು ಅದು ವೈಶಿಷ್ಟ್ಯಗಳನ್ನು ಬಳಸುತ್ತಿದೆ ಹೆಚ್ಚಿನ ವಿವರಗಳಿಗಾಗಿ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಆಸಕ್ತಿ ಇದ್ದರೆ ನೀವು ನಿಜವಾಗಿಯೂ ಚಿತ್ರದ ಮೇಲೆ ಕ್ಲಿಕ್ ಮಾಡಬಹುದು ಹೆಚ್ಚಿನ ವಿವರಗಳಿಗಾಗಿ ನೋಡಿ ನಾನು ನಿಮಗೆ ತೋರಿಸುವ ಇನ್ನೊಂದು ಉದಾಹರಣೆ ಇಲ್ಲಿದೆ ಮೊದಲ ಪ್ರಕರಣದಲ್ಲಿ ಇದು ಬಹುಶಃ ವದಂತಿಯಾಗಿದೆ ಅದಕ್ಕಾಗಿಯೇ ಅದು ನಿಜವಾಗಿ ಕಂಡುಹಿಡಿದಿದೆ ಮತ್ತು ಫೇಸ್ಬುಕ್ ಇನ್ಸ್ಪೆಕ್ಟರ್ ಈ ಫಲಿತಾಂಶವನ್ನು ಕೆಂಪು ಮಾರ್ಕ್ನೊಂದಿಗೆ ಉತ್ಪಾದಿಸುತ್ತಿದೆ ಎಂದು ಹೇಳುತ್ತಿದೆ ಸ್ಪ್ಯಾಮ್ ಆಗಿರುವ ಒಂದು ಉದಾಹರಣೆ ಇಲ್ಲಿದೆ ಇದು ಸದ್ಯಕ್ಕೆ ನಮಗೆ ನಿಜವಾಗಿಯೂ iPhone 7 ವಿನ್ಯಾಸಗಳು ಮತ್ತು ಲಭ್ಯವಿರುವ ವೈಶಿಷ್ಟ್ಯಗಳು ತಿಳಿದಿಲ್ಲ ಆದರೆ ಈ ಪೋಸ್ಟ್ iPhone 7 ಬಗ್ಗೆ ಹೇಳುತ್ತದೆ ಅದು ಅದ್ಭುತವಾಗಿದೆ ಮತ್ತು ಅದು ಒಂದನ್ನು ಹೊಂದಿರಬಹುದು ಮತ್ತು ಈ ಪೋಸ್ಟ್ ಅನ್ನು ಫೇಸ್ಬುಕ್ ಇನ್ಸ್ಪೆಕ್ಟರ್ ಅವರು ದುರುದ್ದೇಶಪೂರಿತ ಪೋಸ್ಟ್ ಎಂದು ವ್ಯಾಖ್ಯಾನಿಸಿದ್ದಾರೆ ಫೇಸ್ಬುಕ್ ಇನ್ಸ್ಪೆಕ್ಟರ್ ಕೆಲಸ ಮಾಡುವುದು ಹೀಗೆ ಮತ್ತು ನೀವು ಫೈರ್ಫಾಕ್ಸ್ ಬಳಕೆದಾರರಾಗಿದ್ದರೆ ನೀವು ಬಳಸಬಹುದಾದ ಪ್ಲಗಿನ್ ಕೂಡ ಇಲ್ಲಿದೆ ಆದ್ದರಿಂದ Facebook ಇನ್ಸ್ಪೆಕ್ಟರ್ Chrome ಬ್ರೌಸರ್ ಪ್ಲಗಿನ್ನಂತೆ ಲಭ್ಯವಿದ್ದರೆ ಮತ್ತು Firefox ಪ್ಲಗಿನ್ ಆಗಿ ನಿಮ್ಮ ಬ್ರೌಸರ್ನಲ್ಲಿ ನೀವು ಸೇರಿಸಿ ಬಳಸಬಹುದು ಆದ್ದರಿಂದ ನೀವು ಟ್ವಿಟರ್ನಿಂದ ದಾರಿ ಮತ್ತು ತಿಳುವಳಿಕೆಯನ್ನು ತೆಗೆದುಕೊಳ್ಳುವ ಬಗ್ಗೆ ಯೋಚಿಸಬಹುದಾದ ಮಾರ್ಗವಾಗಿದೆ ಪೋಸ್ಟ್ ವಿಶ್ವಾಸಾರ್ಹವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಟ್ವಿಟರ್ನಿಂದ ವೈಶಿಷ್ಟ್ಯಗಳನ್ನು ಬಳಸಿಕೊಂಡು ತಂತ್ರಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ನಾವು ಅಧ್ಯಯನ ಮಾಡಿದ್ದೇವೆ ಇಲ್ಲಿ ನಾನು ನಿಮಗೆ ಫೇಸ್ಬುಕ್ ಕುರಿತು ತೋರಿಸಿದ್ದೇನೆ